ಈಗ ನಾವು ಆನ್ಲೈನ್ ಸಾಮಾಜಿಕ ಮಾಧ್ಯಮದ ಅವಲೋಕನವನ್ನು ನೋಡುತ್ತೇವೆ ಆದ್ದರಿಂದ ಸಾಮಾಜಿಕ ಮಾಧ್ಯಮವು ವಿಭಿನ್ನ ಪ್ರಕಾರವಾಗಿದೆ ನಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ವಿವಿಧ ರೀತಿಯ ವಿಷಯಗಳು ಉತ್ಪತ್ತಿಯಾಗುತ್ತಿವೆ ಸಾಮಾಜಿಕ ಮಾಧ್ಯಮದ ಒಂದು ಜನಪ್ರಿಯ ಪ್ರಕಾರವೆಂದರೆ ಸಾಮಾಜಿಕ ನೆಟ್ವರ್ಕ್ಗಳು ಇದು ಫೇಸ್ಬುಕ್ ಟ್ವಿಟರ್ ಲಿಂಕ್ಡ್ಇನ್ ಮತ್ತು ಈ ರೀತಿಯ ನೆಟ್ವರ್ಕ್ಗಳು ಸಾಮಾಜಿಕ ನೆಟ್ವರ್ಕ್ಗೆ ಸೇರುತ್ತವೆ ಆದ್ದರಿಂದ ಸಾಮಾಜಿಕ ಮಾಧ್ಯಮದ ವಿಷಯವನ್ನು ರಚಿಸುವ ಹಲವು ವಿಭಿನ್ನ ವಿಧಾನಗಳಿವೆ ಉದಾಹರಣೆಗೆ ವಿಕಿಪೀಡಿಯಾ ಮತ್ತು ವಿಷಯವನ್ನು ರಚಿಸುವ ಗುಂಪಿನ ಮೂಲದ ವಿಧಾನಗಳನ್ನು ಹೊಂದಿರುವ ಸಾಮಾಜಿಕ ಮಾಧ್ಯಮದ ವರ್ಗವನ್ನು ಪ್ರಕಟಿಸಿ ಸಾಮಾಜಿಕ ಆಟವೂ ಇದೆ ವರ್ಚುವಲ್ ಆಟಗಳೂ ಇವೆ ಮತ್ತು ಈ ವಿಭಿನ್ನ ರೀತಿಯ ಸಾಮಾಜಿಕ ಮಾಧ್ಯಮ ಸೇವೆಗಳ ಮೂಲಕ ವಿವಿಧ ರೀತಿಯ ವಿಷಯಗಳು ಉತ್ಪತ್ತಿಯಾಗುತ್ತಿವೆ ಇಲ್ಲಿ ನಾನು ವಿವಿಧ ವರ್ಗಗಳ ಜನಪ್ರಿಯ ಸಾಮಾಜಿಕ ನೆಟ್ವರ್ಕ್ಗಳ ಕೆಲವು ಉದಾಹರಣೆಗಳನ್ನು ಹೊಂದಿದ್ದೇನೆ ವಿಭಿನ್ನ ವರ್ಗಗಳು ಅಂದರೆ ಈ ನೆಟ್ವರ್ಕ್ಗಳಲ್ಲಿ ವಿವಿಧ ರೀತಿಯ ವಿಷಯಗಳು ಉತ್ಪತ್ತಿಯಾಗುತ್ತಿವೆ ಉದಾಹರಣೆಗೆ YouTube ಅತ್ಯಂತ ಜನಪ್ರಿಯ ವೀಡಿಯೊ ಹಂಚಿಕೆ ಸೇವೆಗಳಲ್ಲಿ ಒಂದಾಗಿದೆ Flickr ಚಿತ್ರಗಳು Foursquare ಹೆಚ್ಚಾಗಿ ಸ್ಥಳ ಆಧಾರಿತ ಸೇವೆಗಳು ವೃತ್ತಿಪರ ಸೇವೆಗಳಿಗಾಗಿ ಲಿಂಕ್ಡ್ಇನ್ ವಿವಿಧ ರೀತಿಯ ವಿಷಯಗಳ ಫೇಸ್ಬುಕ್ ಸಂಯೋಜನೆ ಚಿತ್ರಗಳಿಗಾಗಿ Instagram ಟ್ವಿಟರ್ ಕಿರು ವಿಷಯದ ಮೈಕ್ರೋ ಬ್ಲಾಗ್ ಜೊತೆಗೆ ವಿವಿಧ ರೀತಿಯ ವಿಷಯಗಳ ಸಂಯೋಜನೆಯಾಗಿದೆ ಆದ್ದರಿಂದ ನೀವು ಲಭ್ಯವಿರುವ ಸಾಮಾಜಿಕ ನೆಟ್ವರ್ಕ್ಗಳ ಈ ಸೆಟ್ ಅನ್ನು ನೋಡಿದರೆ ಲಭ್ಯವಿರುವ ಸಾಮಾಜಿಕ ಮಾಧ್ಯಮ ಸೇವೆಗಳು ಅವರು ವಾಸ್ತವವಾಗಿ ನಿರ್ದಿಷ್ಟ ವರ್ಗದ ಪ್ರಕಾರದ ತಮ್ಮ ನೆಟ್ವರ್ಕ್ಗಳಲ್ಲಿ ವಿಷಯವನ್ನು ರಚಿಸುತ್ತಿದ್ದಾರೆ ಉದಾಹರಣೆಗೆ ಫೋರ್ಸ್ಕ್ವೇರ್ ಕೇವಲ ಸ್ಥಳ ಅವುಗಳ ಪರಮಾಣು ಮಟ್ಟಕ್ಕೆ ಸಂಬಂಧಿಸಿದಂತೆ ಮಾತ್ರ ಮಾಹಿತಿಯು ವಾಸ್ತವವಾಗಿ ಸ್ಥಳವಾಗಿದೆ ನೆಟ್ವರ್ಕ್ ಸ್ಥಳವನ್ನು ಆಧರಿಸಿದೆ ಲಿಂಕ್ಡ್ಇನ್ ಸರಿ ನೆಟ್ವರ್ಕ್ ನಾವು ಹೊಂದಲು ಬಯಸುವ ಅಥವಾ ನಾವು ಹೊಂದಿರುವ ವೃತ್ತಿಪರ ಸಂಪರ್ಕಗಳನ್ನು ಆಧರಿಸಿದೆ ಆದರೆ ಇದು ಹೆಚ್ಚು ಸಾಂಪ್ರದಾಯಿಕ ರೀತಿಯ ಸಾಮಾಜಿಕ ನೆಟ್ವರ್ಕ್ಗಳು ಆದರೆ ತಡವಾಗಿ ಇತರ ರೀತಿಯ ಸಾಮಾಜಿಕ ನೆಟ್ವರ್ಕ್ಗಳು ಸಹ ಹೆಚ್ಚು ಜನಪ್ರಿಯವಾಗುತ್ತಿವೆ ಅದು ಮತ್ತೆ Pinterest ನಂತಹ ನೆಟ್ವರ್ಕ್ಗಳಲ್ಲಿ ಹೆಚ್ಚು ಜನಪ್ರಿಯವಾಗುತ್ತಿದೆ ಇದು ವೇಗವಾಗಿ ಬೆಳೆಯುತ್ತಿರುವ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಒಂದಾಗಿದೆ ಇದು ಚಿತ್ರಗಳನ್ನು ಅವುಗಳ ಮೂಲವಾಗಿ ಹೊಂದಿದೆ ವೈನ್ ಟಂಬ್ಲರ್ ಟಿಂಡರ್ ಪಿಸುಮಾತು ಸ್ನ್ಯಾಪ್ಚಾಟ್ ಅಥವಾ ವೀಚಾಟ್ ಹಲವಾರು ಇತರ ಸಾಮಾಜಿಕ ನೆಟ್ವರ್ಕ್ಗಳು ಜನಪ್ರಿಯವಾಗುತ್ತಿವೆ ಆದರೆ ಈ ವರ್ಗದ ಸಾಮಾಜಿಕ ನೆಟ್ವರ್ಕ್ಗಳನ್ನು ಅಲ್ಪಕಾಲಿಕ ಸಾಮಾಜಿಕ ನೆಟ್ವರ್ಕ್ಗಳಂತಹ ವಿಷಯಗಳಾಗಿ ವರ್ಗೀಕರಿಸಬಹುದು ಅವುಗಳು ವಿಷಯವನ್ನು ಪೋಸ್ಟ್ ಮಾಡಲಾಗುತ್ತಿದೆ ಮತ್ತು ಅದು ಸ್ವಲ್ಪ ಸಮಯದ ನಂತರ ಸ್ವತಃ ನಾಶವಾಗುತ್ತದೆ ಮತ್ತು ಪಿಸುಮಾತುಗಳಂತಹ ಅನಾಮಧೇಯ ಸಾಮಾಜಿಕ ನೆಟ್ವರ್ಕ್ಗಳು ಸಹ ಇವೆ ಅಲ್ಲಿ ನೀವು ಪೋಸ್ಟ್ ಮಾಡುವ ವಿಷಯವು ಅನಾಮಧೇಯವಾಗಿದೆ ಮತ್ತು ವಿಷಯವನ್ನು ಪೋಸ್ಟ್ ಮಾಡುವವರು ವಿಸ್ಪರ್ನಂತಹ ನೆಟ್ವರ್ಕ್ಗಳಲ್ಲಿ ಹುಡುಕಲು ಕಷ್ಟವಾಗುತ್ತದೆ ಮತ್ತು ಇವು ವಿಭಿನ್ನ ರೀತಿಯ ನೆಟ್ವರ್ಕ್ಗಳಾಗಿವೆ ಸಹ ಹೆಚ್ಚು ಹೆಚ್ಚು ಜನಪ್ರಿಯವಾಗುತ್ತಿದೆ ಇದು ಅಲ್ಲಿ ಲಭ್ಯವಿರುವ ಸಾಮಾಜಿಕ ಮಾಧ್ಯಮ ಸೇವೆಗಳ ಸಮಗ್ರ ಪಟ್ಟಿ ಅಲ್ಲ ಈಗ ಲಭ್ಯವಿರುವ ಸುಮಾರು 215 ಅಥವಾ 220 ಜನಪ್ರಿಯ ಸಾಮಾಜಿಕ ನೆಟ್ವರ್ಕ್ಗಳ ಸೇವೆಗಳಿವೆ ಅವುಗಳಲ್ಲಿ ಹೆಚ್ಚು ಜನಪ್ರಿಯವಾಗಿರುವ ಕೆಲವನ್ನು ಮಾತ್ರ ನಾನು ಇಲ್ಲಿ ಸೆರೆಹಿಡಿದಿದ್ದೇನೆ ಮತ್ತು ಸಾಮಾಜಿಕ ಮಾಧ್ಯಮವು ಸಾಮಾಜಿಕ ನೆಟ್ವರ್ಕ್ನಲ್ಲಿ ಉತ್ಪತ್ತಿಯಾಗುವ ವಿವಿಧ ರೀತಿಯ ವಿಷಯವನ್ನು ಹೊಂದಿದೆ ಮತ್ತು ಈ ಪ್ರತಿಯೊಂದು ವರ್ಗದಲ್ಲಿ ಜನಪ್ರಿಯವಾಗಿರುವ ವಿಷಯಗಳನ್ನು ತೋರಿಸಲು ಮಾತ್ರ ನಾನು ಇಲ್ಲಿ ಸೆರೆಹಿಡಿದಿದ್ದೇನೆ ಇಂದು ಕೋರ್ಸ್ನಲ್ಲಿಯೂ ಸಹ ನೀವು ನೋಡಿದರೆ ಸುಮಾರು 1500 ಜನರು ಈ ಕೋರ್ಸ್ ಅನ್ನು ಅಧ್ಯಯನ ಮಾಡಲು ಆಸಕ್ತಿ ಹೊಂದಿದ್ದಾರೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಆನ್ಲೈನ್ ಸಾಮಾಜಿಕ ಜಾಲತಾಣ ಆನ್ಲೈನ್ ಸಾಮಾಜಿಕ ಮಾಧ್ಯಮಗಳ ಪ್ರಸರಣ ನೀವು ಇಲ್ಲಿ ನೋಡಿದರೆ ಕೇವಲ ಭಾರತದಲ್ಲಿ ಪ್ರತಿ 13 ರಲ್ಲಿ 1 ಅಥವಾ ಬಹುಶಃ ಈಗ ಅದು ಕಡಿಮೆ ಮತ್ತು ಕಡಿಮೆಯಾಗುತ್ತಿದೆ ಬಹುಶಃ 10 ಅಥವಾ 9 ಜನರಲ್ಲಿ 1 ಜನರು ಸಾಮಾಜಿಕ ಜಾಲತಾಣಗಳನ್ನು ಪ್ರವೇಶಿಸುತ್ತಿದ್ದಾರೆ ಮತ್ತು ಖಂಡಿತವಾಗಿಯೂ ಈ ಪ್ರಸರಣವು ಮೊಬೈಲ್ ಫೋನ್ಗಳ ಪ್ರಸರಣದಿಂದಾಗಿ ಮತ್ತು ಈ ಪ್ರಸರಣವು ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ದೊಡ್ಡ ವಿಷಯವು ಏಕೆ ಉತ್ಪತ್ತಿಯಾಗುತ್ತಿದೆ ಎಂಬುದಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಈ ಸ್ಲೈಡ್ ನಿಮಗೆ ತೋರಿಸುತ್ತಿದೆ 60 ಸೆಕೆಂಡುಗಳಲ್ಲಿ ಆನ್ಲೈನ್ನಲ್ಲಿ ಏನಾಗುತ್ತದೆ ಕೇವಲ 60 ಸೆಕೆಂಡ್ಗಳಲ್ಲಿ ಈ ವಿಭಿನ್ನ ನೆಟ್ವರ್ಕ್ಗಳಿಗೆ ಮಾಹಿತಿಯನ್ನು ಹೇಗೆ ತಳ್ಳಲಾಗುತ್ತದೆ ಎಂಬುದನ್ನು ನಿಮಗೆ ತೋರಿಸುತ್ತದೆ ನೀವು 2013 ರಲ್ಲಿ ನೋಡಿದರೆ ಫೇಸ್ಬುಕ್ 60 ಸೆಕೆಂಡುಗಳಲ್ಲಿ ಕೇವಲ 2 5 ಮಿಲಿಯನ್ ಪೋಸ್ಟ್ಗಳನ್ನು ಹೊಂದಿತ್ತು ಆದರೆ ಇಂದು ಅವರು ಪ್ರತಿ 60 ಸೆಕೆಂಡುಗಳಿಗೆ 3 5 ಮಿಲಿಯನ್ ಪೋಸ್ಟ್ಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಆದ್ದರಿಂದ ಇದು ಕೇವಲ ಫೇಸ್ಬುಕ್ ಆಗಿದೆ ನೀವು ಟ್ವಿಟರ್ ಅನ್ನು 60 ಸೆಕೆಂಡುಗಳಲ್ಲಿ ನೋಡಿದರೆ 2013 ರಲ್ಲಿ ಅವರು 278000 ಪೋಸ್ಟ್ಗಳನ್ನು ಪಡೆಯುತ್ತಿದ್ದಾರೆಂದು ತೋರುತ್ತದೆ ಆದರೆ ಇಂದು ಅವರು 420000 ಪೋಸ್ಟ್ಗಳನ್ನು ಪಡೆಯುತ್ತಿದ್ದಾರೆ ಆದ್ದರಿಂದ ಈ ನೆಟ್ವರ್ಕ್ಗಳಲ್ಲಿ ಈ ದೊಡ್ಡ ಪ್ರಮಾಣದ ವಿಷಯವು ಉತ್ಪತ್ತಿಯಾಗುತ್ತಿದೆ ನೀವು ಯೂಟ್ಯೂಬ್ ಅನ್ನು ನೋಡಿದರೆ ಅವರು 2013 ರಲ್ಲಿ 100 ವೀಡಿಯೊಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಪ್ರತಿ 60 ಸೆಕೆಂಡ್ಗಳಲ್ಲಿ 100 ಗಂಟೆಗಳ ವೀಡಿಯೊವನ್ನು ಅಪ್ಲೋಡ್ ಮಾಡಿದ್ದಾರೆ ಆದರೆ ಈಗ 400 ಗಂಟೆಗಳ ವೀಡಿಯೊ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗುತ್ತಿದೆ ಆದ್ದರಿಂದ ಈ ವಿಷಯದ ಮೇಲೆ ಎಷ್ಟು ಮಾಹಿತಿಯನ್ನು ಅಪ್ಲೋಡ್ ಮಾಡಲಾಗುತ್ತಿದೆ ಮತ್ತು Google ಹುಡುಕಾಟಗಳ ವಿಷಯದಲ್ಲಿ Instagram ಛಾಯಾಚಿತ್ರಗಳು ವರ್ಡ್ಪ್ರೆಸ್ ಪೋಸ್ಟ್ ಹಂಚಿಕೊಳ್ಳಲಾಗುತ್ತಿರುವ ವಾಟ್ಸಾಪ್ ಸಂದೇಶಗಳು ಯೂಟ್ಯೂಬ್ ವೀಡಿಯೊಗಳ ವಿಷಯದಲ್ಲಿ ಯಾವ ರೀತಿಯ ಮಾಹಿತಿಯನ್ನು ನೀವು ಅರ್ಥಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಅಪ್ಲೋಡ್ ಮಾಡಲಾಗುತ್ತಿದೆ ಇಮೇಲ್ಗಳನ್ನು ಕಳುಹಿಸಲಾಗಿದೆ ಆದ್ದರಿಂದ ಇದು ಸಾಮಾಜಿಕ ಮಾಧ್ಯಮ ಸೇವೆಗಳಲ್ಲಿ ರಚಿಸಲ್ಪಡುವ ಮಾಹಿತಿಯ ಸಾಪೇಕ್ಷ ತಿಳುವಳಿಕೆಯನ್ನು ನೀಡುತ್ತದೆ ಮತ್ತು ಆನ್ಲೈನ್ ಸಾಮಾಜಿಕ ಮಾಧ್ಯಮದ V ಬಗ್ಗೆ ಈ ಸಂಪೂರ್ಣ ಚರ್ಚೆಯೂ ಇದೆ ಆನ್ಲೈನ್ ಸಾಮಾಜಿಕ ಮಾಧ್ಯಮದ ಈ V ಗಳಿಗೆ ಸಂಪರ್ಕಗೊಂಡಿರುವ ದೊಡ್ಡ ಡೇಟಾದ V ಗಳು ಸಹ ಇವೆ ಲಭ್ಯವಿರುವ V ಸಂಖ್ಯೆಗಳ ಬಗ್ಗೆ ಯಾವಾಗಲೂ ಚರ್ಚೆ ಇರುತ್ತದೆ ಆದ್ದರಿಂದ ನಾನು ಮಾತನಾಡಲು ಹೊರಟಿದ್ದೇನೆ ನಾನು ಲಭ್ಯವಿರುವ 4 ಮತ್ತು 5 ನೇ Vಗಳ ಬಗ್ಗೆ ಚರ್ಚಿಸಲಿದ್ದೇನೆ ಮೊದಲನೆಯದು ವೇಗ ವೇಗವು ಈ ನೆಟ್ವರ್ಕ್ಗಳಲ್ಲಿ ಡೇಟಾ ವಾಸ್ತವವಾಗಿ ಉತ್ಪತ್ತಿಯಾಗುವ ವೇಗವಾಗಿದೆ ಈ ನೆಟ್ವರ್ಕ್ಗಳಲ್ಲಿ ಡೇಟಾ ಉತ್ಪತ್ತಿಯಾಗುವ ವೇಗವನ್ನು ನಿಮಗೆ ತೋರಿಸಲು ಪ್ರತಿ 60 ಸೆಕೆಂಡುಗಳಲ್ಲಿ ಅಪ್ಡೇಟ್ ಆಗುವ ಪೋಸ್ಟ್ಗಳ ಪ್ರಮಾಣವನ್ನು ನಾವು ನೋಡಿದ್ದೇವೆ ಎರಡನೇ V ವಾಸ್ತವವಾಗಿ ವೆರೈಟಿಯಾಗಿದೆ ವಿವಿಧ ರೀತಿಯ ಸಾಮಾಜಿಕ ನೆಟ್ವರ್ಕ್ಗಳ ಉದಾಹರಣೆಗಳ ಮೂಲಕ ನಾನು ಹೊಂದಿದ್ದ ಸ್ಲೈಡ್ ಅನ್ನು ನೀವು ನೋಡಿದರೆ ಇದು ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಉತ್ಪತ್ತಿಯಾಗುವ ವಿವಿಧ ವಿಷಯವನ್ನು ತೋರಿಸುತ್ತದೆ ಮೂರನೇ V ಇದು ವಾಸ್ತವವಾಗಿ ವೆರಾಸಿಟಿ ಇದು ದೃಢೀಕರಣವನ್ನು ನೋಡುವುದು ಇದು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಲಾದ ಮಾಹಿತಿಯು ನ್ಯಾಯಸಮ್ಮತವಾಗಿದೆಯೇ ಮತ್ತು ವಾಸ್ತವವಾಗಿ ತುಂಬಾ ಕಠಿಣವಾಗಿಲ್ಲವೇ ಎಂದು ಕಂಡುಹಿಡಿಯುವುದು ಸತ್ಯಾಸತ್ಯತೆ ಮೂರನೇ V ಮೊದಲ V ವೇಗ ಎರಡನೇ V ನಾವು ಈಗ ಮಾತನಾಡಿದ್ದು ವೈವಿಧ್ಯತೆಯ ಬಗ್ಗೆ ಮೂರನೆಯ V ಸತ್ಯಾಸತ್ಯತೆ ಮತ್ತು ಮುಂದಿನ V ಪರಿಮಾಣವಾಗಿದೆ ಪರಿಮಾಣವು ಉತ್ಪತ್ತಿಯಾಗುತ್ತಿರುವ ವಿಷಯದ ಗಾತ್ರವಾಗಿದೆ ಇದು ವೇಗಕ್ಕೆ ಹೆಚ್ಚು ಸಂಪರ್ಕ ಹೊಂದಿದೆ ಇದು ಯೂಟ್ಯೂಬ್ನಲ್ಲಿ ಪ್ರತಿ 60 ಸೆಕೆಂಡುಗಳಿಗೆ 400 ಗಂಟೆಗಳ ವೀಡಿಯೊಗಳನ್ನು ಉತ್ಪಾದಿಸುತ್ತದೆ ಇದು ಅದರ ಸ್ಥಳವಾಗಿದೆ ಮತ್ತು ಅದು ಹೆಚ್ಚು ಜಾಗವನ್ನು ಹೊಂದಿದೆ ಆಕ್ರಮಿಸಲು ಹೋಗುತ್ತದೆ ಇದು ಪರಿಮಾಣದ ಉಲ್ಲೇಖವಾಗಿದೆ ಇತ್ತೀಚೆಗೆ ಜನರು ಮಾತನಾಡುತ್ತಿರುವ ಐದನೆಯದು ಇದು ವಾಸ್ತವವಾಗಿ ಮೌಲ್ಯವಾಗಿದೆ ಮೌಲ್ಯ ಎಂದರೆ ನಾವು ಈ V ಗಳನ್ನು ಹೊಂದಬಹುದು ಪರಿಮಾಣ ವೇಗ ವೈವಿಧ್ಯತೆ ಮತ್ತು ನಿಖರತೆ ಆದರೆ ಈ ವಿಷಯವು ಮೌಲ್ಯವನ್ನು ಹೊಂದಿಲ್ಲದಿದ್ದರೆ ಅದು ಯಾವುದೇ ಅರ್ಥವಿಲ್ಲ ಆದ್ದರಿಂದ 5 ನೇ V ವಾಸ್ತವವಾಗಿ ಮೌಲ್ಯವಾಗಿದೆ ಆದ್ದರಿಂದ ವಾಲ್ಯೂಮ್ ವೇಗ ವೈವಿಧ್ಯತೆ ನಿಖರತೆಯೊಂದಿಗೆ ಪ್ರಾರಂಭವಾಗುವ 4 Vs ಮತ್ತು 5 ನೇ V ಮೌಲ್ಯವಾಗಿದೆ ಈಗ ನಾವು ಅಲ್ಲಿ ಲಭ್ಯವಿರುವ ವಿವಿಧ ಸಾಮಾಜಿಕ ನೆಟ್ವರ್ಕ್ಗಳನ್ನು ನೋಡೋಣ ಮತ್ತು ನಾವು ಕೆಲವು ಜನಪ್ರಿಯವಾದವುಗಳನ್ನು ಮಾತ್ರ ನೋಡಲಿದ್ದೇವೆ ಇವುಗಳು ಅಲ್ಲಿರುವ ಆಸಕ್ತಿದಾಯಕ ಸಾಮಾಜಿಕ ನೆಟ್ವರ್ಕ್ಗಳಾಗಿವೆ ಮೊದಲು ನಾವು ಫೇಸ್ಬುಕ್ ಅನ್ನು ನೋಡೋಣ ನಿಮ್ಮಲ್ಲಿ ಹಲವರು ಫೇಸ್ಬುಕ್ನಲ್ಲಿ ಖಾತೆಯನ್ನು ಹೊಂದಿರುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಫೇಸ್ಬುಕ್ನ ನೋಟ ಹೀಗಿದೆ ಇದು ನನ್ನ ಖಾತೆ ಮತ್ತು ಫೇಸ್ಬುಕ್ನ ಮೂಲ ಬಿಲ್ಡಿಂಗ್ ಬ್ಲಾಕ್ಗಳು ಮೊದಲನೆಯದು ನನ್ನ ವಾಲ್ನಲ್ಲಿ ನಾನು ಪಡೆಯುವ ಫೀಡ್ ಇವರೇ ಸ್ನೇಹಿತರು ನನ್ನ ಸ್ನೇಹಿತರು ಅವರು ಪೋಸ್ಟ್ ಮಾಡುತ್ತಿರುವ ವಿಷಯವನ್ನು ಪೋಸ್ಟ್ ಮಾಡುತ್ತಿದ್ದಾರೆ ಮತ್ತು ನನ್ನ ಖಾತೆಗೆ ಹೋಗಲು ಅವಕಾಶ ಮಾಡಿಕೊಡಿ ಇದು ನನ್ನ ಖಾತೆ ಮತ್ತು ನೀವು ಅದನ್ನು ನೋಡಿದರೆ ನಾನು ನಿನ್ನೆ ಇಲ್ಲಿ ಮಾಡಿದ ಪೋಸ್ಟ್ ಆನ್ಲೈನ್ ಕೋರ್ಸ್ಗೆ 1500 ನೋಂದಣಿಗಳ ಬಗ್ಗೆ ಮಾತನಾಡುವ ಈ ಪೋಸ್ಟ್ ಅನ್ನು ನಾನು ಮಾಡಿದ್ದೇನೆ ನಾನು ಪೋಸ್ಟ್ ಮಾಡಿದ ಈ ಪಠ್ಯ ಅದರೊಂದಿಗೆ ನನ್ನ ಬಳಿ ಒಂದು ಚಿತ್ರವಿದೆ ಮತ್ತು ಪೋಸ್ಟ್ಗೆ ಇಷ್ಟಗಳು ಇವೆ ನೀವು ನಿಜವಾಗಿಯೂ ಪೋಸ್ಟ್ಗೆ ಕಾಮೆಂಟ್ ಮಾಡಬಹುದು ಮತ್ತು ನೀವು ನಿಜವಾಗಿ ಹಂಚಿಕೊಳ್ಳಬಹುದು ಇವುಗಳಲ್ಲಿ ಕೆಲವು ಅತ್ಯಂತ ಮೂಲಭೂತವಾಗಿದ್ದರೂ ಮತ್ತು ಇದನ್ನು ತ್ವರಿತವಾಗಿ ಚಲಾಯಿಸಬಹುದು ಆದ್ದರಿಂದ ನಾವು ಕೋರ್ಸ್ನಲ್ಲಿ ಮುಂದೆ ಹೋದಂತೆ ನಾವು ಅದನ್ನು ಮರುಬಳಕೆ ಮಾಡುತ್ತೇವೆ ಆದ್ದರಿಂದ ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ಗಳು ನೀವು ಮಾಡುವ ಪೋಸ್ಟ್ ಪೋಸ್ಟ್ ನೀವು ಅಪ್ಲೋಡ್ ಮಾಡಬಹುದಾದ ಪಠ್ಯ ಚಿತ್ರ ಅಥವಾ ವೀಡಿಯೊ ಆಗಿರಬಹುದು ಇಷ್ಟಗಳು ಕಾಮೆಂಟ್ಗಳು ಮತ್ತು ಹಂಚಿಕೆಗಳು ಮತ್ತು ಫೇಸ್ಬುಕ್ ಸಂಗ್ರಹಿಸುವ ವಿಷಯವು ವಾಸ್ತವವಾಗಿ ಗ್ರಾಫ್ ಸ್ವರೂಪದಲ್ಲಿದೆ ಅದು ಫೇಸ್ಬುಕ್ನಲ್ಲಿ ಗ್ರಾಫ್ನಲ್ಲಿ ಉತ್ಪತ್ತಿಯಾಗುವ ವಿಷಯ ಎಲ್ಲವನ್ನೂ ಸಂಗ್ರಹಿಸುತ್ತದೆ ಒಬ್ಬ ಬಳಕೆದಾರನಾಗಿ ನಾನು ಕೆಲವು ವಿಷಯವನ್ನು ಗ್ರಾಫ್ನಲ್ಲಿ ನೋಡ್ನಂತೆ ರಚಿಸುತ್ತೇನೆ ಮತ್ತು ನಂತರ ನಾನು ರಚಿಸುವ ವಿಷಯವು ನೋಡ್ಗಳಾಗಿರುತ್ತದೆ ಮತ್ತು ಈ ನೋಡ್ಗಳು ಮತ್ತು ಸ್ನೇಹಿತರ ನಡುವೆ ಅಂಚುಗಳಿವೆ ಫೇಸ್ಬುಕ್ನಲ್ಲಿ ಇತರ ಅಂಶಗಳಿವೆ ವಾಸ್ತವವಾಗಿ ಸ್ನೇಹಿತರು ಆದ್ದರಿಂದ ನೀವು ಸಂಪರ್ಕ ಹೊಂದಿರುವ ಜನರು ಮತ್ತು ಇಬ್ಬರು ಬಳಕೆದಾರರ ನಡುವೆ ಸ್ನೇಹ ಸಂಬಂಧವಿದೆ ಮತ್ತು ಫೇಸ್ಬುಕ್ ವಾಸ್ತವವಾಗಿ ದ್ವಿಮುಖ ನೆಟ್ವರ್ಕ್ ಆಗಿದೆ ಬೈಡೈರೆಕ್ಷನಲ್ ಎಂದರೆ ಏನು ಈ ಸಂದರ್ಭದಲ್ಲಿ ನಾನು ಅಮಿತಾಬ್ ಬಚ್ಚನ್ ಅವರೊಂದಿಗೆ ಸ್ನೇಹಿತರಾಗಬೇಕಾದರೆ ನಾನು ವಿನಂತಿಯನ್ನು ಕಳುಹಿಸಬೇಕು ಮತ್ತು ಅವರು ಅದನ್ನು ನಿಜವಾಗಿ ಸ್ವೀಕರಿಸಬೇಕು ಅದು ದ್ವಿಮುಖವಾಗಿದೆ ಏನೆಂದರೆ ಇಬ್ಬರ ನಡುವೆ ಸಂಬಂಧವಿದೆ ಇಬ್ಬರೂ ಮಾತ್ರ ಸ್ನೇಹಿತರಾಗಲು ಒಪ್ಪುತ್ತಾರೆ ಮತ್ತು ನಾನು ನಿಮಗೆ ಬೇರೆ ನೆಟ್ವರ್ಕ್ಗಳಲ್ಲಿ ವ್ಯತ್ಯಾಸಗಳನ್ನು ತೋರಿಸುತ್ತೇನೆ ಅದು ಹೇಗೆ ಭಿನ್ನವಾಗಿದೆ ಆದ್ದರಿಂದ ಅದು ಫೇಸ್ಬುಕ್ ಮತ್ತು ಸಹಜವಾಗಿ ಫೇಸ್ಬುಕ್ನಲ್ಲಿ ಇನ್ನೂ ಹಲವು ವೈಶಿಷ್ಟ್ಯಗಳಿವೆ ಅದನ್ನು ನಾನು ವಿವರವಾಗಿ ಹೇಳಲು ಹೋಗುವುದಿಲ್ಲ ಇಲ್ಲಿ ನನ್ನ ಉದ್ದೇಶವು ಕೆಲವು ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಹೇಳುವುದಾಗಿತ್ತು ಅದನ್ನು ನಾವು ನಂತರ ಬಳಸುತ್ತೇವೆ ಮತ್ತು ಫೇಸ್ಬುಕ್ನಲ್ಲಿನ ಪುಟಗಳೂ ಸಹ ನೀವು ಭಾಗವಾಗಿರುವ ಅಥವಾ ನೀವು ಇಷ್ಟಪಟ್ಟ ಪುಟಗಳನ್ನು ಕೋರ್ಸ್ನಲ್ಲಿ ನಾವು ನಂತರ ನೋಡುತ್ತೇವೆ ಈ ಸಂದರ್ಭದಲ್ಲಿ ನಾನು ಕೆಲವು ಪುಟಗಳ ಭಾಗವಾಗಿದ್ದೇನೆ ಅದು ಅಂತರ ಪ್ರೇರಣಾ ಇದು ದೆಹಲಿಯ IIIT ಯಲ್ಲಿನ ಉದ್ಯಮಶೀಲತಾ ಕೋಶವಾಗಿದೆ ನಾನು ಕೆಲವು ಗುಂಪುಗಳ ಭಾಗವಾಗಿದ್ದೇನೆ ಕೆಲವು ಗುಂಪುಗಳು ಸಾರ್ವಜನಿಕವಾಗಿರಬಹುದು ಮತ್ತು ಕೆಲವು ಗುಂಪುಗಳು ಖಾಸಗಿಯಾಗಿರಬಹುದು ಆದ್ದರಿಂದ ಇವುಗಳು ನಾವು ಕೋರ್ಸ್ನಲ್ಲಿ ನಂತರ ನೋಡುವ ಸರಳ ವಿಷಯಗಳಾಗಿವೆ ಮತ್ತೊಮ್ಮೆ ಕೇವಲ ರಿಫ್ರೆಶ್ ಮಾಡಲು ಫೇಸ್ಬುಕ್ ದ್ವಿಮುಖ ಇಲ್ಲಿ ಉತ್ಪಾದಿಸಲಾದ ವಿಷಯ ಅಪ್ಲೋಡ್ ಮಾಡಬಹುದಾದ ಪಠ್ಯ ಚಿತ್ರ ಮತ್ತು ವೀಡಿಯೊ ಇಷ್ಟಗಳು ಕಾಮೆಂಟ್ಗಳು ಮತ್ತು ಹಂಚಿಕೆಗಳು ಪುಟಗಳು ಮತ್ತು ಗುಂಪುಗಳು ಫೇಸ್ಬುಕ್ನ ಮೂಲ ಬಿಲ್ಡಿಂಗ್ ಬ್ಲಾಕ್ಗಳಾಗಿವೆ ಈಗ ನಾವು Twitter ಗೆ ಹೋಗೋಣ ನನ್ನ ಉಪನ್ಯಾಸದಲ್ಲಿ ನಾನು ಮೊದಲೇ ಹೇಳಿದಂತೆ ಟ್ವಿಟರ್ ಒಂದು ದಿಕ್ಕಿನ ನೆಟ್ವರ್ಕ್ ಆಗಿದೆ ಅಂದರೆ ನಾನು ಟ್ವಿಟರ್ನಲ್ಲಿ ಯಾರನ್ನಾದರೂ ಅನುಸರಿಸಬಹುದು ನಾನು ಅಮಿತಾಬ್ ಬಚ್ಚನ್ ಅವರನ್ನು ಅನುಸರಿಸಬಲ್ಲೆ ಆದ್ದರಿಂದ ಅವರು ಏನು ಪೋಸ್ಟ್ ಮಾಡುತ್ತಿದ್ದಾರೆಂದು ನನಗೆ ತಿಳಿಯುತ್ತದೆ ಮತ್ತು Twitter ಮೈಕ್ರೋ ಬ್ಲಾಗ್ ವೆಬ್ಸೈಟ್ ಆಗಿದೆ ಇದರ ಅರ್ಥವೇನು ಅಂದರೆ ಟ್ವಿಟರ್ನಲ್ಲಿ ಉತ್ಪತ್ತಿಯಾಗುತ್ತಿರುವ ವಿಷಯವು ಕೇವಲ 140 ಅಕ್ಷರಗಳು ಮಾತ್ರ ಇದು ಹೆಚ್ಚು ಇರುವಂತಿಲ್ಲ ಆದರೆ ಫೇಸ್ಬುಕ್ನಲ್ಲಿ ನಾನು ಫೇಸ್ಬುಕ್ನಲ್ಲಿ ಹೋಗುವಾಗ ನಾನು ನಿಮಗೆ ತೋರಿಸಿದಂತೆ ದೊಡ್ಡ ಪಠ್ಯವಾಗಿರಬಹುದು ಫೇಸ್ಬುಕ್ನಲ್ಲಿ ನಾವು ಸ್ನೇಹಿತರನ್ನು ನೋಡಿದ್ದೇವೆ ಇಲ್ಲಿ ಅದು ಅನುಯಾಯಿಗಳು ಮತ್ತು ಅನುಯಾಯಿಗಳು ಆದ್ದರಿಂದ ಇದು ನನ್ನ ಖಾತೆಯಾಗಿದ್ದು ನಾನು 1156 ಅನುಯಾಯಿಗಳನ್ನು ಹೊಂದಿದ್ದೇನೆ ಅಂದರೆ ನನ್ನನ್ನು ಅನುಸರಿಸುತ್ತಿರುವ ಜನರು ನಾನು ವಿಷಯವನ್ನು ಪೋಸ್ಟ್ ಮಾಡಿದಾಗ 1100 ಜನರು ಅದನ್ನು ನೋಡಲು ಹೋಗುತ್ತಿದ್ದಾರೆ 176 ಕೆಳಗಿನವರು ನಿಜವಾಗಿ ಅನುಸರಿಸುತ್ತಿರುವವರು ನಾನು ಅನುಸರಿಸುತ್ತಿರುವ ಜನರು ಈ 176 ಜನರಲ್ಲಿ ಯಾರಾದರೂ ವಿಷಯವನ್ನು ಪೋಸ್ಟ್ ಮಾಡಿದರೆ ನಾನು ಅದನ್ನು ಪಡೆಯಲಿದ್ದೇನೆ ಹಾಗಾಗಿ ನಾನು ಇಲ್ಲಿಯವರೆಗೆ 1470 ಟ್ವೀಟ್ಗಳು 176 ಫಾಲೋವಿಂಗ್ಸ್ 1156 ಫಾಲೋವರ್ಸ್ ಮಾಡಿದ್ದೇನೆ ಇಲ್ಲಿ ಇದು ನನ್ನ ಟೈಮ್ ಲೈನ್ ಎಂದು ನೀವು ನೋಡಿದರೆ ಇದು 176 ಜನರಲ್ಲಿ ಯಾರಿಗಾದರೂ ಪೋಸ್ಟ್ ಆಗಿದೆ ಮತ್ತು Twitter ಇಲ್ಲಿ ಸಾಕಷ್ಟು ಪ್ರಚಾರದ ಪೋಸ್ಟ್ಗಳನ್ನು ಮಾಡುತ್ತದೆ ಅದು ತೋರಿಸುತ್ತದೆ ಮತ್ತು ಅಧಿಸೂಚನೆಗಳಲ್ಲಿಯೂ ಇದೆ ಇದು ಮೂಲಭೂತವಾಗಿ ನೀವು ಸಂಬಂಧಿಸಿದ ಯಾವುದೇ ಚಟುವಟಿಕೆಯಾಗಿದೆ ಉದಾಹರಣೆಗೆ ನಿಮ್ಮ ಟ್ವೀಟ್ ರಿಟ್ವೀಟ್ ಆಗುತ್ತಿದ್ದರೆ ಇಷ್ಟಪಟ್ಟಿದ್ದರೆ ಅಥವಾ ಯಾರಾದರೂ ನಿಮ್ಮನ್ನು ನಿಜವಾಗಿಯೂ ಅನುಸರಿಸುತ್ತಿದ್ದರೆ ಈ ಎಲ್ಲಾ ಮಾಹಿತಿಯು ಅಧಿಸೂಚನೆಯಲ್ಲಿ ತೋರಿಸುತ್ತದೆ ಹ್ಯಾಶ್ಟ್ಯಾಗ್ ಕೂಡ ಇದೆ ನಾನು ಫೇಸ್ಬುಕ್ನಲ್ಲಿ psomonnptel ಎಂಬ ಹ್ಯಾಶ್ಟ್ಯಾಗ್ ಹೊಂದಿರುವ ಪೋಸ್ಟ್ಗಳಲ್ಲಿ ಒಂದನ್ನು ನೀವು ನೋಡಿದ್ದೀರಿ ಅದು ನಾನು ಈ ತರಗತಿಗೆ ಬಳಸುತ್ತಿರುವ ಹ್ಯಾಶ್ಟ್ಯಾಗ್ ಆಗಿದೆ ಒಂದು ವೇಳೆ ತರಗತಿಯಲ್ಲಿ ಯಾರಾದರೂ ನಿಜವಾಗಿ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಪೋಸ್ಟ್ ಮಾಡುತ್ತಿದ್ದರೆ ದಯವಿಟ್ಟು psosmonptel ಎಂಬ ಹ್ಯಾಶ್ಟ್ಯಾಗ್ ಅನ್ನು ಸೇರಿಸಿ ಈ ಡೇಟಾವನ್ನು ಸಂಗ್ರಹಿಸಲು ಮತ್ತು ಈ ಡೇಟಾವನ್ನು ಹೇಗೆ ಬಳಸಲಾಗುತ್ತಿದೆ ಎಂಬುದನ್ನು ನೋಡಲು ನಾನು ಯೋಜಿಸುತ್ತೇನೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಮಾತನಾಡುತ್ತಿದ್ದರೆ ಆದ್ದರಿಂದ ಪ್ರವೃತ್ತಿಗಳು ಟ್ರೆಂಡ್ಗಳು ಟ್ವಿಟ್ಟರ್ ಬಹಳ ಜನಪ್ರಿಯವಾದ ವಿಷಯವಾಗಿದೆ ಇಲ್ಲಿ ನೀವು ದೆಹಲಿ ಟ್ರೆಂಡ್ಗಳನ್ನು ನೋಡಿದರೆ ನಾನು ಅದನ್ನು ದೆಹಲಿಗೆ ಹೊಂದಿಸಿದ್ದೇನೆ ನೀವು ಆಸಕ್ತಿ ಹೊಂದಿರುವ ಇತರ ಸ್ಥಳಗಳಿಗೆ ನೀವು ಅದನ್ನು ಬದಲಾಯಿಸಬಹುದು ಈ ಸಂದರ್ಭದಲ್ಲಿ Mr RobotOnInfinity ಈಗ ಟ್ರೆಂಡಿಂಗ್ ಆಗಿರುವ ವಿಷಯ ModiForeignAchievement ಮತ್ತು ಇವೆಲ್ಲವೂ ಟ್ರೆಂಡಿಂಗ್ ಆಗಿರುವ ಹ್ಯಾಶ್ಟ್ಯಾಗ್ಗಳು ಹ್ಯಾಶ್ಟ್ಯಾಗ್ಗಳಲ್ಲದ ಪದಗಳು ಸಹ ಟ್ರೆಂಡಿಂಗ್ ಆಗಿರಬಹುದು ದೆಹಲಿಯಿಂದ ಟ್ರೆಂಡಿಂಗ್ ಆಗಿದೆ ಇವುಗಳು ಹುದ್ದೆಗಳು ಇವುಗಳು ಈಗ ಜನಪ್ರಿಯವಾಗಿರುವ ಪದಗಳು ಅಥವಾ ಹ್ಯಾಶ್ಟ್ಯಾಗ್ಗಳಾಗಿವೆ ಹಾಗಾಗಿ ಅದು ಟ್ರೆಂಡಿಂಗ್ ಆಗಿರುತ್ತದೆ ಫೇಸ್ಬುಕ್ನಲ್ಲಿ ನಾವು ಚರ್ಚಿಸಿದಂತೆ ನಾವು ಲೈಕ್ಗಳು ಕಾಮೆಂಟ್ಗಳು ಮತ್ತು ಶೇರ್ಗಳ ಬಗ್ಗೆ ಮಾತನಾಡಿದ್ದೇವೆ ಟ್ವಿಟರ್ ಜಗತ್ತಿನಲ್ಲಿ ಅದು ರಿಟ್ವೀಟ್ ಅದು ಇಲ್ಲಿದೆ ಪ್ರತ್ಯುತ್ತರ ಅದು ಇಲ್ಲಿ ಮತ್ತು ಇದು ಇಷ್ಟ ಟ್ವಿಟ್ಟರ್ ಮೊದಲು ಈ ನೆಚ್ಚಿನದನ್ನು ಹೊಂದಿತ್ತು ಆದರೆ ಈಗ ಅದು ಇಷ್ಟವಾಗಿದೆ ಮತ್ತೊಮ್ಮೆ ನಾನು ಕೆಲವು ಮೂಲಭೂತ ವಿಷಯಗಳ ಮೂಲಕ ಹೋಗುತ್ತಿದ್ದೇನೆ ಡೇಟಾವನ್ನು ಸಂಗ್ರಹಿಸುವಾಗ ಮತ್ತು ವಿಶ್ಲೇಷಿಸುವಾಗ ನೀವು ನಿಜವಾಗಿ ನೋಡುತ್ತೀರಿ ಆದ್ದರಿಂದ ಟ್ವಿಟರ್ ಏಕಮುಖ ನೆಟ್ವರ್ಕ್ ಆಗಿದೆ ಇದು ಮೈಕ್ರೋ ಬ್ಲಾಗಿಂಗ್ ಸೈಟ್ ಆಗಿದೆ ಬಳಕೆದಾರರು ಹೊಂದಬಹುದಾದ ಸಂವಹನವೆಂದರೆ ಪಠ್ಯ ಚಿತ್ರ ವೀಡಿಯೊ ಲಿಂಕ್ಗಳು ಮತ್ತು ಅಂತಹ ವಿಷಯಗಳನ್ನು ಪೋಸ್ಟ್ ಮಾಡುವುದು ಇಲ್ಲಿ ಇದು ಪ್ರತ್ಯುತ್ತರ ರಿಟ್ವೀಟ್ ಮತ್ತು ಲೈಕ್ ಮತ್ತು ಹ್ಯಾಶ್ಟ್ಯಾಗ್ ಬಗ್ಗೆಯೂ ಮಾತನಾಡಿದೆ ಈಗ ನಾವು ಮೂರನೇ ಸಾಮಾಜಿಕ ನೆಟ್ವರ್ಕ್ ಅನ್ನು ನೋಡೋಣ ಆದ್ದರಿಂದ ಮೊದಲು ನಾವು ಫೇಸ್ಬುಕ್ ಮಾಡಿದ್ದೇವೆ ಇದು ಸ್ನೇಹಿತರೊಂದಿಗೆ ಹೆಚ್ಚು ಸಂವಹನ ನಡೆಸುತ್ತದೆ ಮತ್ತು ಇದು ಅನೇಕ ವಿಷಯಗಳ ಸಂಯೋಜನೆಯಾಗಿದೆ ವಿಷಯದ ಪ್ರಕಾರ Twitter ಮೈಕ್ರೋ ಬ್ಲಾಗಿಂಗ್ ಆಗಿದೆ ಮತ್ತು ಈಗ ನಾವು ಲಿಂಕ್ಡ್ಇನ್ ಅನ್ನು ನೋಡುತ್ತೇವೆ ಅದು ವೃತ್ತಿಪರ ನೆಟ್ವರ್ಕ್ಗಳಂತೆಯೇ ಇರುತ್ತದೆ ಆದ್ದರಿಂದ ಲಿಂಕ್ಡ್ಇನ್ ಹೇಗೆ ಕಾಣುತ್ತದೆ ಲಿಂಕ್ಡ್ಇನ್ ಮೂಲತಃ ಸಂಪರ್ಕಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಇಲ್ಲಿ ಫೇಸ್ಬುಕ್ನಲ್ಲಿ ಪದವು ಸ್ನೇಹಿತರು ಮತ್ತು ಟ್ವಿಟರ್ ಮತ್ತು ಇದು ಫಾಲ್ಲೋರ್ಸ್ ಮತ್ತು ಅನುಯಾಯಿಗಳು ಲಿಂಕ್ಡ್ಇನ್ನಲ್ಲಿ ಇದು ಸಂಪರ್ಕಗಳ ಸಾಧ್ಯತೆ ಹೆಚ್ಚು ಇಲ್ಲಿ ನನ್ನ ಪ್ರಕಾರ ನೀವು ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಮಾಡುವ ಮತ್ತು ನಾನು ಕೇರಳದಲ್ಲಿ ರಜೆಯನ್ನು ಹೊಂದಿದ್ದೇನೆ ಎಂದು ಹೇಳುವ ಜನರನ್ನು ಅಪರೂಪವಾಗಿ ಕಾಣಬಹುದು ಆದ್ದರಿಂದ ಜನರು ಮಾಡುವ ರೀತಿಯ ಪೋಸ್ಟ್ ಅಲ್ಲ ಇಲ್ಲಿ ಜನರು ಹೆಚ್ಚು ಗಂಭೀರವಾಗಿರುತ್ತಾರೆ ಅವರು ತಮ್ಮ ಉದ್ಯೋಗ ಚಟುವಟಿಕೆಗಳ ಬಗ್ಗೆ ಮಾತನಾಡಲು ಹೊರಟಿದ್ದಾರೆ ಅವರು ನಿಜವಾಗಿಯೂ ಜನರನ್ನು ಹುಡುಕುತ್ತಿದ್ದಾರೆ ಈ ದಿನಗಳಲ್ಲಿ ಲಿಂಕ್ಡ್ಇನ್ನಲ್ಲಿ ಸಾಕಷ್ಟು ನೇಮಕಾತಿಗಳು ನಡೆಯುತ್ತಿವೆ ಸರಿ ಆದ್ದರಿಂದ ಈಗ ನಾವು Foursquare ಎಂಬ ಸಾಮಾಜಿಕ ನೆಟ್ವರ್ಕ್ ಅನ್ನು ನೋಡೋಣ ಫೋರ್ಸ್ಕ್ವೇರ್ ಪ್ರಾಥಮಿಕವಾಗಿ ಸ್ಥಳ ಆಧಾರಿತ ಸಾಮಾಜಿಕ ನೆಟ್ವರ್ಕ್ ಆಗಿದೆ ಈ ನೆಟ್ವರ್ಕ್ ಸ್ಥಳಗಳನ್ನು ಆಧರಿಸಿದೆ ಬಳಕೆದಾರರು ನಿರ್ದಿಷ್ಟ ಸ್ಥಳಗಳಿಗೆ ಹೋಗುತ್ತಾರೆ ಮತ್ತು ಅವರು ಚೆಕ್ ಇನ್ ಎಂದು ಕರೆಯುತ್ತಾರೆ ಚೆಕ್ ಇನ್ ಎಂಬುದು ಫೋರ್ಸ್ಕ್ವೇರ್ನ ಮೂಲ ಕಾರ್ಯವಾಗಿದೆ ಹೋಟೆಲ್ಗೆ ಚೆಕ್ ಇನ್ ವಿಮಾನ ನಿಲ್ದಾಣಕ್ಕೆ ಚೆಕ್ ಇನ್ ಮಾಡಿದಂತೆ ಚೆಕ್ ಇನ್ ಮಾಡಿ ನೀವು ಚೆಕ್ ಇನ್ ಮಾಡಿದಾಗ ನೀವು ಆ ಸ್ಥಳದಲ್ಲಿ ಇದ್ದೀರಿ ಎಂದು ಫೋರ್ಸ್ಕ್ವೇರ್ ಸಿಸ್ಟಮ್ ಅರ್ಥಮಾಡಿಕೊಳ್ಳುತ್ತದೆ ಮತ್ತು ನೀವು ಈ ಸ್ಥಳದಲ್ಲಿ ಇದ್ದೀರಿ ಎಂದು ನಿಮ್ಮ ಸ್ನೇಹಿತರು ತಿಳಿದುಕೊಳ್ಳುತ್ತಾರೆ ಇದನ್ನು ಹಲವು ವಿಧಗಳಲ್ಲಿ ಬಳಸಬಹುದು ಉದಾಹರಣೆಗೆ ನಾನು ಈಗ ಪರದೆಯ ಮೇಲೆ ಹೊಂದಿರುವ ಹುಡುಕಾಟಕ್ಕಾಗಿ ಅದು ನವದೆಹಲಿಯಲ್ಲಿನ ಆಹಾರವಾಗಿದೆ ಮತ್ತು ಇದು ನನಗೆ ರೇಟಿಂಗ್ನೊಂದಿಗೆ ಹೋಗಬಹುದಾದ ಕೆಲವು ರೆಸ್ಟೋರೆಂಟ್ಗಳನ್ನು ತೋರಿಸುತ್ತಿದೆ ಮತ್ತು ನೀವು ನಿಜವಾಗಿ ಪರಿಶೀಲಿಸಬಹುದು ಉಪಹಾರ ಗೃಹ ಆಹಾರವು ಉತ್ತಮವಾಗಿದೆ ಮತ್ತು ಅಂತಹ ವಿಷಯಗಳನ್ನು ಹೇಳುವ ಸ್ಥಳದಲ್ಲಿ ನೀವು ವಾಸ್ತವವಾಗಿ ಸಲಹೆಯನ್ನು ನೀಡಬಹುದು ಆದ್ದರಿಂದ ನೀವು ಬಿಡಬಹುದಾದ ಸಲಹೆ ಇದು ಆದ್ದರಿಂದ ಅದು ಫೋರ್ಸ್ಕ್ವೇರ್ ಆಗಿದೆ ಮತ್ತೆ ಬಿಲ್ಡಿಂಗ್ ಬ್ಲಾಕ್ಸ್ ಸ್ಥಳ ಆಧಾರಿತ ನೆಟ್ವರ್ಕ್ಗಳು ಕಾಮೆಂಟ್ ಮಾಡುವ ಬಗ್ಗೆ ಈ ವಿಷಯಗಳನ್ನು ನಿರ್ಮಿಸಲಾಗಿದೆ ಮತ್ತು ಇತರ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿನ ಕಾಮೆಂಟ್ಗಳಂತೆಯೇ ಫೋರ್ಸ್ಕ್ವೇರ್ನಲ್ಲಿಯೂ ಸಹ ಮಾಡಲಾಗುತ್ತದೆ ಹಾಗಾದರೆ ನೀವು ನೋಡುತ್ತಿರುವವರು ನಾನು ಹೇಳಿದಂತೆ ನಾವು ಫೇಸ್ಬುಕ್ ಟ್ವಿಟರ್ ಮತ್ತು ಲಿಂಕ್ಡ್ಇನ್ ಫೋರ್ಸ್ಕ್ವೇರ್ ಅನ್ನು ನೋಡುತ್ತಿರುವ ಜನಪ್ರಿಯವಾದವುಗಳು ಮತ್ತು ಈಗ ಇದು ಗೂಗಲ್ ಪ್ಲಸ್ ಆಗಿದೆ ನಾನು ಫೇಸ್ಬುಕ್ನಲ್ಲಿ ತೋರಿಸಿದ ಅದೇ ಪೋಸ್ಟ್ ಅನ್ನು ನಾನು ಮಾಡಿದ್ದೇನೆ ಗೂಗಲ್ ಪ್ಲಸ್ನಲ್ಲಿ ಕುತೂಹಲಕಾರಿಯಾಗಿ ಅವರು ಸ್ನೇಹಿತರನ್ನು ವಲಯಗಳು ಎಂದು ಕರೆಯುತ್ತಾರೆ ಆದ್ದರಿಂದ ನೀವು ನಿಜವಾಗಿಯೂ ನಿಮ್ಮ ವಲಯಕ್ಕೆ ಜನರನ್ನು ಸೇರಿಸುತ್ತೀರಿ ಮತ್ತು ನೀವು ಅವರ ವಲಯಕ್ಕೆ ಸೇರಿಸಲ್ಪಡುತ್ತೀರಿ ಆದ್ದರಿಂದ ಗೂಗಲ್ ಪ್ಲಸ್ ಎಂದರೆ ಮತ್ತೆ ಇತರ ನೆಟ್ವರ್ಕ್ಗಳಂತೆಯೇ ನೀವು ಪಠ್ಯ ಚಿತ್ರಗಳನ್ನು ಸೇರಿಸಬಹುದು ನೀವು ವೀಡಿಯೊಗೆ ಲಿಂಕ್ ಅನ್ನು ಸೇರಿಸಬಹುದು ಮತ್ತು ಇಲ್ಲಿ ಇದನ್ನು 1 ಎಂದು ಕರೆಯಲಾಗುತ್ತದೆ ಈ ಪೋಸ್ಟ್ ಇದು ಫೇಸ್ಬುಕ್ನಲ್ಲಿ ಇಷ್ಟಗಳು ಹೋಲುತ್ತದೆ ಟ್ವಿಟರ್ನಲ್ಲಿ ರಿಟ್ವೀಟ್ ಮಾಡುವಂತೆಯೇ ಮತ್ತು ಮತ್ತೆ ಲಿಂಕ್ಡ್ಇನ್ನಲ್ಲಿಯೂ ಸಹ ಇದು ಪೋಸ್ಟ್ ಅನ್ನು ಇಷ್ಟ ಆಗಿದೆ ಮತ್ತು ನೀವು ನಿಜವಾಗಿಯೂ ಲಿಂಕ್ಡ್ಇನ್ನಲ್ಲಿಯೂ ಕಾಮೆಂಟ್ ಮಾಡಬಹುದು ಅದನ್ನೇ ನಾನು ಮಾಡಲು ಬಯಸುತ್ತೇನೆ ವಾಸ್ತವವಾಗಿ ವಿಭಿನ್ನ ನೆಟ್ವರ್ಕ್ಗಳ ಬಗ್ಗೆ ಮಾತನಾಡುತ್ತೇನೆ ಈಗ ನಾನು ನಿಮಗೆ ಇಲ್ಲಿ ಸ್ಲೈಡ್ಗಳಲ್ಲಿ ತೋರಿಸುತ್ತಿದ್ದೇನೆ Facebook ನಲ್ಲಿನ ಟಾಪ್ 10 ಜನಪ್ರಿಯ ವ್ಯಕ್ತಿಗಳು ಕುತೂಹಲಕಾರಿಯಾಗಿ ಅವರೆಲ್ಲರೂ ಕ್ರೀಡೆಗೆ ಸಂಬಂಧಿಸಿದ ಜನರು ಅಥವಾ ಸಂಗೀತಕ್ಕೆ ಸಂಬಂಧಿಸಿದ ಜನರು ಇದು ಟ್ವಿಟರ್ ಮತ್ತು ಜನಪ್ರಿಯ ಖಾತೆಗಳ ಪ್ರಕಾರ ಅನುಸರಿಸುವವರ ಸಂಖ್ಯೆ ಮತ್ತೊಮ್ಮೆ ಫೇಸ್ಬುಕ್ನಲ್ಲಿರುವ ಅದೇ ಪ್ರವೃತ್ತಿ ಇಲ್ಲಿ ನೀವು ಕ್ರೀಡೆಗಳಿಗೆ ಅಥವಾ ಸಂಗೀತಕ್ಕೆ ಸಂಬಂಧಿಸಿದ ಖಾತೆಗಳನ್ನು ಪಡೆಯುತ್ತೀರಿ ಮತ್ತು ನಾನು ಹೇಳಿದಂತೆ ಟ್ವಿಟರ್ ಟ್ವೀಟ್ ರಿಟ್ವೀಟ್ ವಿಷಯದಲ್ಲಿ ಪರಿಭಾಷೆ 'ಲೈಕ್' ನಾನು ಹೇಳಿದೆ ಹ್ಯಾಶ್ಟ್ಯಾಗ್ ನಾನು ಮೊದಲೇ ಹೇಳಿದ್ದೇನೆ ನಾನು ಹೇಳಿದ ಉತ್ತರಗಳು ನಾನು ಮೊದಲು ಹೇಳದ ಒಂದು ವಿಷಯವನ್ನು ಉಲ್ಲೇಖಿಸಲಾಗಿದೆ ಮೆನ್ಶನ್ ಎಂದರೆ ನೀವು ಪೋಸ್ಟ್ ಮಾಡುವಾಗ ನನ್ನ ಟ್ವಿಟರ್ ಖಾತೆಗೆ ಹೋಗುವಂತಹ ವ್ಯಕ್ತಿಯನ್ನು ನೀವು ನಿಜವಾಗಿಯೂ ಉಲ್ಲೇಖಿಸುತ್ತೀರಿ ನಾನು ನನ್ನ ಟ್ವಿಟರ್ ಖಾತೆಗೆ ಹೋಗುತ್ತೇನೆ ಮತ್ತು ನಾನು ಇದನ್ನು ಮಾಡಲು ಬಯಸಿದರೆ ನಾನು ನಿಜವಾಗಿಯೂ ಪ್ರಧಾನಿಯನ್ನು ಉಲ್ಲೇಖಿಸಲು ಬಯಸಿದರೆ ನಾನು ನಿಜವಾಗಿ ನರೇಂದ್ರಮೋದಿ ಹ್ಯಾಶ್ಟ್ಯಾಗ್ ಮಾಡಬಹುದು ಮತ್ತು ಇದನ್ನು ಪೋಸ್ಟ್ ಮಾಡಬಹುದು ಆದ್ದರಿಂದ ಇದು ಮೂಲತಃ ನರೇಂದ್ರ ಮೋದಿ ಹ್ಯಾಂಡಲ್ಗೆ ಅಧಿಸೂಚನೆಯನ್ನು ಹೊಂದಿದ್ದು ಅವರ ಹ್ಯಾಂಡಲ್ನೊಂದಿಗೆ ಕೆಲವು ಪೋಸ್ಟ್ ಮಾಡಲಾಗಿದೆ ಎಂದು ಹೇಳುತ್ತದೆ YouTube ಮತ್ತೊಂದು ಜನಪ್ರಿಯ ವೀಡಿಯೊ ಹಂಚಿಕೆ ವೆಬ್ಸೈಟ್ ನಾನು ಹೇಳಿದಂತೆ ನಿಮ್ಮಲ್ಲಿ ಹೆಚ್ಚಿನವರು ಯೂಟ್ಯೂಬ್ ಅನ್ನು ಬಳಸುತ್ತಿದ್ದರು ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ನಾನು YouTube ನ ವಿವರವಾದ ವಿಮರ್ಶೆಯನ್ನು ಮಾಡಲು ಹೋಗುತ್ತಿಲ್ಲ ಇಲ್ಲಿ ಮತ್ತೊಮ್ಮೆ ನೀವು ಮಾಡಬಹುದು ನೀವು ವೀಡಿಯೊವನ್ನು ಅಪ್ಲೋಡ್ ಮಾಡಬಹುದು ನೀವು ನಿಜವಾಗಿಯೂ ವೀಡಿಯೊವನ್ನು ಇಷ್ಟಪಡಬಹುದು ಅಥವಾ ಹಂಚಿಕೊಳ್ಳಬಹುದು ನೀವು ಚಾನಲ್ ಅನ್ನು ರಚಿಸಬಹುದು ಜನರು ನಿಮ್ಮ ಚಾನಲ್ಗೆ ಚಂದಾದಾರರಾಗಬಹುದು ನೀವು ವೀಡಿಯೊವನ್ನು ಸ್ಪ್ಯಾಮ್ ಅಥವಾ ದುರುದ್ದೇಶಪೂರಿತ ವಿಷಯವೆಂದು ವರದಿ ಮಾಡಬಹುದು ಮತ್ತು ನೀವು ನಿಜವಾಗಿಯೂ ವೀಡಿಯೊಗೆ ಕಾಮೆಂಟ್ಗಳನ್ನು ಪೋಸ್ಟ್ ಮಾಡಬಹುದು ಆದ್ದರಿಂದ ಮೂಲಭೂತವಾಗಿ ನಾವು ಫೇಸ್ಬುಕ್ನಲ್ಲಿ ಮಾತನಾಡುವ ಅನೇಕ ವಿಷಯಗಳನ್ನು ಸಹ ಮಾಡಬಹುದು ಫೇಸ್ಬುಕ್ ಮತ್ತು ಇತರ ಸಾಮಾಜಿಕ ನೆಟ್ವರ್ಕ್ಗಳನ್ನು ಸಹ ಯೂಟ್ಯೂಬ್ನಲ್ಲಿ ಮಾಡಬಹುದು Pinterest ಮತ್ತೊಂದು ಜನಪ್ರಿಯ ಸಾಮಾಜಿಕ ನೆಟ್ವರ್ಕ್ ಆಗಿದೆ ಇದು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಒಂದಾಗಿದೆ ಆದ್ದರಿಂದ ಹೇಳುವುದಾದರೆ ಅದು ಪ್ರಾರಂಭವಾದಾಗ ಇದು Pinterest ನಲ್ಲಿ ತ್ವರಿತವಾಗಿ ಬಂದ ಮೊದಲ ಒಂದು ಮಿಲಿಯನ್ ಬಳಕೆದಾರರು ಆದ್ದರಿಂದ ಇದು Pinterest ನ ಮೂಲ ಬಿಲ್ಡಿಂಗ್ ಬ್ಲಾಕ್ ಒಂದು ಚಿತ್ರವಾಗಿದೆ ಅಲ್ಲಿ ನಾನು ನಿಜವಾಗಿಯೂ ಚಿತ್ರವನ್ನು ತೆಗೆದುಕೊಳ್ಳುತ್ತೇನೆ ಅದನ್ನು Pinterest ನಲ್ಲಿ ಪೋಸ್ಟ್ ಮಾಡುತ್ತೇನೆ ನನ್ನ ಸ್ನೇಹಿತರು ಚಿತ್ರಗಳನ್ನು ನೋಡುತ್ತಾರೆ ಮತ್ತು ಅವೆಲ್ಲವೂ ಬೋರ್ಡ್ಗಳಿಗೆ ಲಗತ್ತಿಸಲಾಗಿದೆ ಬೋರ್ಡ್ಗಳು ಚಿತ್ರಗಳನ್ನು ಸಂಪರ್ಕಿಸುವ ಮೂಲ ಮಾರ್ಗವಾಗಿದೆ ಲಿಂಕ್ಡ್ಇನ್ ಫೋರ್ಸ್ಕ್ವೇರ್ ಗೂಗಲ್ ಪ್ಲಸ್ ಪೆರಿಸ್ಕೋಪ್ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಪೆರಿಸ್ಕೋಪ್ ಮತ್ತೊಂದು ಆಸಕ್ತಿದಾಯಕ ಸಾಮಾಜಿಕ ನೆಟ್ವರ್ಕ್ ಆಗಿದೆ ಅಲ್ಲಿ ಮೂಲ ಬಿಲ್ಡಿಂಗ್ ಬ್ಲಾಕ್ ವೀಡಿಯೊಗಳ ಲೈವ್ ಸ್ಟ್ರೀಮಿಂಗ್ ಆಗಿದೆ YouTube ನೀವು ವೀಡಿಯೊವನ್ನು ಅಪ್ಲೋಡ್ ಮಾಡುವಂತೆಯೇ ಮತ್ತು ಅದನ್ನು ಅಲ್ಲಿ ಸಂಗ್ರಹಿಸಲಾಗುತ್ತದೆ ಇಲ್ಲಿ ಅದು ನೈಜ ಸಮಯದಲ್ಲಿ ಅಪ್ಲೋಡ್ ಮಾಡಲಾದ ವಿಷಯವಾಗಿದೆ ಇದು ಲೈವ್ ಆಗಿದೆ ಪೆರಿಸ್ಕೋಪ್ನ ಸರಳ ಉದಾಹರಣೆ ಇಲ್ಲಿದೆ ಇಲ್ಲಿ ನಾವು ಹೋಗುತ್ತೇವೆ ನಾವು ಮೇಲಿದ್ದೇವೆ ನಾವು ದ್ವೀಪದಲ್ಲಿದ್ದೇವೆ ಇಟಾಲಿಯನ್ ಹೇ ಹುಡುಗರೇ ಆದ್ದರಿಂದ ಆ ಪೆರಿಸ್ಕೋಪ್ ಮತ್ತು ಈಗ ನಾವು ಟಿಂಡರ್ ಎಂಬ ಇತರ ಜನಪ್ರಿಯ ಸಾಮಾಜಿಕ ನೆಟ್ವರ್ಕ್ ಅನ್ನು ನೋಡೋಣ ಜನರು ಮಾಡುವ ಚಟುವಟಿಕೆಗಳಿಗೆ ಎಡ ಸ್ವೈಪ್ ಮತ್ತು ಬಲ ಸ್ವೈಪ್ ಆಗಿದ್ದರೆ ನಿರ್ದಿಷ್ಟ ಸ್ಥಳದಲ್ಲಿ ಜನರೊಂದಿಗೆ ಸಂಪರ್ಕ ಸಾಧಿಸಲು ನಾನು ಚೆನ್ನೈಗೆ ಪ್ರಯಾಣಿಸುತ್ತಿದ್ದೇನೆ ಮತ್ತು ನಾನು ಜನರನ್ನು ಹುಡುಕಲು ಮತ್ತು ಭೇಟಿ ಮಾಡಲು ಬಯಸುತ್ತೇನೆ ನನ್ನ ಪ್ರೊಫೈಲ್ ಅನ್ನು ಹೋಲುವ ಚೆನ್ನೈನಲ್ಲಿರುವವರು ನಾನು ಅವರನ್ನು ಟಿಂಡರ್ನಲ್ಲಿ ನೋಡಲು ಪ್ರಾರಂಭಿಸುತ್ತೇನೆ ಮತ್ತು ನಾನು ಅವರೊಂದಿಗೆ ಸಂಪರ್ಕ ಸಾಧಿಸುತ್ತೇನೆ ಅದು ಟಿಂಡರ್ಗೆ ಮೂಲ ಕಲ್ಪನೆ ಇದು ಈಗ ಯುವಜನರಲ್ಲಿ ಅತ್ಯಂತ ಜನಪ್ರಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಾಗಿದೆ ಅಲ್ಲದೆ ನನ್ನ ಮೊದಲ ಎರಡು ಸ್ಲೈಡ್ಗಳಲ್ಲಿ ಒಂದನ್ನು ನೀವು ನೆನಪಿಸಿಕೊಂಡರೆ ನಾನು ವಿವಿಧ ರೀತಿಯ ಸಾಮಾಜಿಕ ನೆಟ್ವರ್ಕ್ಗಳ ಬಗ್ಗೆ ಮಾತನಾಡಿದ್ದೇನೆ ಅದು ಸಾಂಪ್ರದಾಯಿಕ ನೆಟ್ವರ್ಕ್ಗಳು ಅಲ್ಲಿ ನಾನು ಫೇಸ್ಬುಕ್ ಟ್ವಿಟರ್ ಲಿಂಕ್ಡ್ಇನ್ ಮತ್ತು ಎಲ್ಲವನ್ನೂ ಹಾಕಿದ್ದೇನೆ ಮತ್ತು ನಂತರ ನಾನು ಅಲ್ಪಕಾಲಿಕ ಸಾಮಾಜಿಕ ನೆಟ್ವರ್ಕ್ಗಳು ಮತ್ತು ಅನಾಮಧೇಯತೆಯ ಬಗ್ಗೆ ಮಾತನಾಡಿದೆ ಆದ್ದರಿಂದ ವಿಸ್ಪರ್ ಅನಾಮಧೇಯ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಒಂದಾಗಿದೆ ಅಲ್ಲಿ ಅಪ್ಲೋಡ್ ಆಗುತ್ತಿರುವ ವಿಷಯವು ವಾಸ್ತವವಾಗಿ ಅನಾಮಧೇಯವಾಗಿದೆ ಅದನ್ನು ಯಾರು ಪೋಸ್ಟ್ ಮಾಡಿದ್ದಾರೆ ಎಂಬುದನ್ನು ಕಂಡುಹಿಡಿಯುವುದು ಕಷ್ಟ ರಲ್ಲಿ ಈಗ ನೀವು ಅದನ್ನು ಮಾಡಿದಾಗ ಈ ರೀತಿಯಲ್ಲಿ ವಿಸ್ಪರ್ ವಾಸ್ತವವಾಗಿ ಒಟ್ಟುಗೂಡಿಸುತ್ತದೆ ಮತ್ತು ವಿಷಯಗಳನ್ನು ಇರಿಸುತ್ತದೆ ಜನಪ್ರಿಯ ಇತ್ತೀಚಿನ LOL ತಪ್ಪೊಪ್ಪಿಗೆಗಳು ಸಂಬಂಧಗಳು OMG ಮಿಲಿಟರಿ ಮತ್ತು ಇತರ ವಿಷಯಗಳು ಇಲ್ಲಿ ನೀವು ನಿಜವಾಗಿಯೂ ವಿಷಯವನ್ನು ಅಪ್ಲೋಡ್ ಮಾಡುತ್ತೀರಿ ಎಂಬುದು ಕಲ್ಪನೆ ಆದರೆ ಇದು ವಾಸ್ತವವಾಗಿ ಅನಾಮಧೇಯ ಪೋಸ್ಟ್ ಆಗಿದೆ ಈಗ ನಾವು ಸಾಮಾಜಿಕ ಮಾಧ್ಯಮದಿಂದ ರಿಯಾಲಿಟಿ ಮತ್ತು ಗ್ರಹಿಕೆಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ ನಾವು ಈಗಾಗಲೇ ಚರ್ಚಿಸಿದ್ದೇವೆ ಸಾಮಾಜಿಕ ಮಾಧ್ಯಮ ಎಂದರೇನು ಸಾಮಾಜಿಕ ಮಾಧ್ಯಮದಲ್ಲಿ ಎಷ್ಟು ಡೇಟಾ ಉತ್ಪತ್ತಿಯಾಗುತ್ತಿದೆ ವಿವಿಧ ಜನಪ್ರಿಯ ನೆಟ್ವರ್ಕ್ಗಳು ಯಾವುವು ಸಾಮಾಜಿಕ ನೆಟ್ವರ್ಕ್ಗಳ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುವು ನಿಜವಾಗಿ ಸಂದೇಶ ಸಾರುವ ಈ ವೀಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸೃಷ್ಟಿಯಾಗುವ ಕಂಟೆಂಟ್ ಇವುಗಳನ್ನು ಸಂಪೂರ್ಣವಾಗಿ ನಂಬಬೇಡಿ ಅಂದರೆ ವಾಸ್ತವದ ನಡುವೆ ವ್ಯತ್ಯಾಸವಿದೆ ಏನಾಗುತ್ತಿದೆ ಎನ್ನುವುದನ್ನು ಒಮ್ಮೆ ನೋಡುವುದು ಒಳ್ಳೆಯ ಸಮಯ ಎಂದು ಭಾವಿಸಿದ್ದೇನೆ ಮತ್ತು ನೀವು ನೋಡುವ ಪೋಸ್ಟ್ನಿಂದ ನೀವು ಹೊರಬರುವ ಗ್ರಹಿಕೆಗಳು ಹಾಗಾಗಿ ಅವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುತ್ತಿರುವ ವಿಷಯಗಳು ಅವರು ನಿಜವಾಗಿ ಮಾಡುತ್ತಿರುವುದಕ್ಕಿಂತ ಬಹಳ ಭಿನ್ನವಾಗಿದೆ ಎಂಬುದು ಇಲ್ಲಿನ ವಿಚಾರ ಅವರು ಆಹಾರದ ಬಗ್ಗೆ ಮಾಡಿದ ಪೋಸ್ಟ್ ಅನ್ನು ನೀವು ನೋಡಿದ್ದೀರಿ ಪ್ರಸ್ತುತಿಯ ಬಗ್ಗೆ ಅವರು ಮಾಡಿದ ಪೋಸ್ಟ್ ಅದು ಅದ್ಭುತವಾಗಿದೆ ಎಂದು ನೀವು ನೋಡಿದ್ದೀರಿ ಜನರು ನಿಜವಾಗಿ ಮಲಗಿರುವಾಗ ಇಲ್ಲಿ ವಾಸ್ತವವಾಗಿ ಅವರು ತಮ್ಮ ಓಟವನ್ನು ಮುಗಿಸಿದ್ದಾರೆ ಎಂದು ಪೋಸ್ಟ್ ಮಾಡುತ್ತಿದ್ದಾರೆ ಆದರೆ ಅವರು ನಿಜವಾಗಿಯೂ ಅವನ ಕಾರು ಒಳಗೆ ಹೋಗುತ್ತಿದ್ದಾರೆ ಆದ್ದರಿಂದ ನಾನು ತರಲು ಬಯಸಿದ ವ್ಯತ್ಯಾಸ